ಇಂಜಿನಿಯರಿಂಗ್ ಗಣಿತದ ಮೊದಲ ಉಪನ್ಯಾಸಕ್ಕೆ ಸ್ವಾಗತ ನಾನು ಗಣಿತ ವಿಭಾಗದ ಜಿತೇಂದ್ರ ಕುಮಾರ್ ಮತ್ತು ಇಂದು ನಾವು Rolle's ರೋಲ್ನ ಪ್ರಮೇಯವನ್ನು ವೇರಿಯಬಲ್ ಒಂದರ ಡಿಫರೆನ್ಷಿಯಲ್ calculus ಕಲನಶಾಸ್ತ್ರ ದಿಂದ ಚರ್ಚಿಸುತ್ತೇವೆ ಆದ್ದರಿಂದ ನಾವು ಇಂದು ಈ ವಿಷಯಗಳನ್ನು ಒಳಗೊಳ್ಳಲಿದ್ದೇವೆ ಆದ್ದರಿಂದ ರೋಲ್ಸ್ ಪ್ರಮೇಯದಿಂದ ಪ್ರಾರಂಭಿಸಿ ಮತ್ತು ಇದು ಬಹಳ ಮೂಲಭೂತ ಪ್ರಮೇಯವಾಗಿರುವುದರಿಂದ ನಾವು ವಿವರವಾದ ಪುರಾವೆಗಳ ಮೂಲಕವೂ ಹೋಗುತ್ತೇವೆ ಏಕೆಂದರೆ ಇದನ್ನು ಇತರ ಉಪನ್ಯಾಸಗಳಲ್ಲಿನ ವಿವಿಧ ಫಲಿತಾಂಶಗಳಿಗೆ ಮತ್ತು ನಂತರ ಕೆಲವು ಸರಳೀಕರಿಸಿದ ವರ್ಕ್ ಮಾಡಿದ ಉದಾಹರಣೆಗಳಿಗೆ ಬಳಸಲಾಗುತ್ತದೆ ಹಾಗಾದರೆ ರೋಲ್ನ ಪ್ರಮೇಯ ಎಂದರೇನು ಆದ್ದರಿಂದ ರೋಲ್ನ ಪ್ರಮೇಯ ಏಕ ವೇರಿಯೇಬಲ್ನ ಫಂಕ್ಷನ್ f ಮುಚ್ಚಿದ ಮಧ್ಯಂತರ ದಲ್ಲಿ ನಿರಂತರವಾಗಿದ್ದರೆ ಮತ್ತು ಮುಕ್ತ ಮಧ್ಯಂತರ ದಲ್ಲಿ ಭಿನ್ನವಾಗಿದ್ದರೆ ಮತ್ತು ಅಲ್ಲಿ ಮತ್ತೊಂದು ಕಂಡೀಶನ್ ಹೇಳುತ್ತದೆ ಆ ಕಾರ್ಯದ ಫಂಕ್ಷನ್ ನ a ಯಲ್ಲಿಯ ಯಲ್ಲಿಯ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಫಂಕ್ಷನ್ ಒಂದೇ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿರುವ ಎರಡು ಅಂತಿಮ ಬಿಂದುಗಳು ಆ ಸಂದರ್ಭದಲ್ಲಿ ಪ್ರಮೇಯ ಹೇಳುತ್ತದೆ ಒಂದು ಸಂಖ್ಯೆ c ಮುಕ್ತ ಮಧ್ಯಂತರ ಆಗುವಂತೆ ಅಸ್ತಿತ್ವದಲ್ಲಿದೆ ಎಂದು ಆದ್ದರಿಂದ ಅಲ್ಲೊಂದು ಪಾಯಿಂಟ್ c ಇರುತ್ತದೆ ಅಲ್ಲಿ ಟೇನ್ಜೆಂಟ್ ಸ್ಲೋಪ್ ಆಗುತ್ತದೆ ಆದ್ದರಿಂದ ನಾವು geometrical ಜ್ಯಾಮಿತೀಯ ವಿವರಣೆಯ ಮೂಲಕ ಹೋದರೆ ಮತ್ತು ಇಲ್ಲಿ ರೂಪಿಸಲಾದ ಫಂಕ್ಷನ್ ಇದು ಎಂದು ಪರಿಗಣಿಸೋಣ ಆದ್ದರಿಂದ ಇದು a ಯ ಆದ್ದರಿಂದ ಈ ಹಂತದಲ್ಲಿ ಫಂಕ್ಷನ್ ಮೌಲ್ಯವು a ಇಲ್ಲಿದೆ ಮತ್ತು ಅದೇ ಮೌಲ್ಯವನ್ನು ಫಂಕ್ಷನ್ b ಯಲ್ಲೂ ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಫಂಕ್ಷನ್ ಎಲ್ಲೆಡೆ continuous ನಿರಂತರ ಮತ್ತು differntiable ಆಗಿರುತ್ತದೆ ನಂತರ ಈ ಪ್ರಮೇಯವು ಹೇಳುತ್ತದೆ ಎಲ್ಲಿ ವ್ಯುತ್ಪನ್ನವು ಕಣ್ಮರೆಯಾಗುತ್ತದೆಯೋ ಅಥವಾ ಸ್ಪರ್ಶಕವು ಸಮಾನಾಂತರವಾಗಿರುತ್ತದೆಯೋ ಅಲ್ಲಿ ಕನಿಷ್ಠ ಒಂದು ಬಿಂದುವಾದರೂ ಇರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಸ್ಪರ್ಶಕದ ಸ್ಲೋಪ್ ಇಳಿಜಾರು ಅಂದರೆ ಅದು ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಸ್ಪಷ್ಟವಾಗಿ ನಾವು ಒಂದು ಬಿಂದುವನ್ನು ಇಲ್ಲಿ ಎಲ್ಲೋ a ಗಿಂತ ಮುಂದೆ ಇಲ್ಲಿ ಸ್ಪರ್ಶಕ ಅಕ್ಷಕ್ಕೆ ಸಮಾನಾಂತರವಾಗಿರುವಲ್ಲಿ ಗಮನಿಸಬಹುದು ವಾಸ್ತವವಾಗಿ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ನೋಡಬಹುದಾದ ತುಂಬಾ ಬಿಂದುಗಳಿವೆ ಒಂದು ನಾನು ಇಲ್ಲಿ ಸ್ಪರ್ಶಕವು ಮತ್ತೆ ಸಮಾನಾಂತರವಾಗಿರುವಲ್ಲಿ ನೋಡಬಹುದು ಮತ್ತು ಸ್ಪರ್ಶಕವು ಸಮಾನಾಂತರವಾಗಿರುವಲ್ಲಿ ಮತ್ತೊಂದು ಆದರೆ ಪ್ರಮೇಯವು ಹೇಳುತ್ತದೇನೆಂದರೆ ಕನಿಷ್ಠ ಒಂದು ಬಿಂದುವಾದರೂ ಸ್ಪರ್ಶಕವು ಸಮಾನಾಂತರವಾಗಿರುವಲ್ಲಿ ಇರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ನಾವು ಸ್ಪರ್ಶಕವು ಸಮಾನಾಂತರವಾಗಿರುವ ಒಂದಕ್ಕಿಂತ ಹೆಚ್ಚು ಬಿಂದುಗಳನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ನೋಡಿದರೆ ಈಗ ಪುರಾವೆ ತುಂಬಾ ಸರಳವಾಗಿದೆ ನಾವು ಹಂತ ಹಂತವಾಗಿ ಹೋಗೋಣ ಆದ್ದರಿಂದ ಇಲ್ಲಿ ನಾವು ಫಂಕ್ಷನ್ ಕಾರ್ಯ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುವುದು ಎಂದು ಊಹಿಸೋಣ ಮತ್ತು ದೊಡ್ಡ M ಗರಿಷ್ಠ ಮತ್ತು ಸಣ್ಣ ಕನಿಷ್ಠ ಎಂದು b ಮಧ್ಯಂತರಗಳಲ್ಲಿ ಸೂಚಿಸಲಾಗುತ್ತದೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಪ್ರಮೇಯ ಇದನ್ನು ಖಾತ್ರಿಪಡಿಸುತ್ತದೆ ಏಕೆಂದರೆ ಫಂಕ್ಷನ್ ಮುಚ್ಚಿದ ಮಧ್ಯಂತರದಲ್ಲಿ ನಿರಂತರವಾಗಿರುತ್ತದೆ ಮತ್ತು ಆದ್ದರಿಂದ ಈ ಮಧ್ಯಂತರದಲ್ಲಿ ಕೆಲವು ಹಂತದಲ್ಲಿ ಗರಿಷ್ಠ ಮತ್ತು ಕನಿಷ್ಠವನ್ನು ತಲುಪಲಾಗುತ್ತದೆ ಆದ್ದರಿಂದ ಈಗ ನಾವು ಈ ಕೆಳಗಿನ ಪರಿಸ್ಥಿತಿಯನ್ನು ಪರಿಗಣಿಸೋಣ ಒಂದು ನಿರ್ದಿಷ್ಟ ಸನ್ನಿವೇಶವನ್ನು ಪರಿಗಣಿಸುತ್ತೇವೆ ಮೊದಲನೆಯದು m ಆದ್ದರಿಂದ ಗರಿಷ್ಠ ಮೌಲ್ಯವು ಕನಿಷ್ಠ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಈಗ ಪರಿಸ್ಥಿತಿಯ ಬಗ್ಗೆ ಯೋಚಿಸಿ ನಂತರ ಫಂಕ್ಷನ್ ಕಾರ್ಯವು ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯವನ್ನು ಸಮಾನವಾಗಿ ಹೊಂದಿರುವ ಸ್ಥಳ ಆದ್ದರಿಂದ ಸ್ಪಷ್ಟವಾಗಿ ಈ ಪರಿಸ್ಥಿತಿಯಲ್ಲಿ ಫಂಕ್ಷನ್ನ ಮೌಲ್ಯದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಮತ್ತು ಆದ್ದರಿಂದ ಕನಿಷ್ಠ ಮೌಲ್ಯವು ಗರಿಷ್ಠ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮೂಲತಃ ನಾವು ಯೋಜಿಸಿದರೆ ಅದು ಸ್ಥಿರವಾದ ಫಂಕ್ಷನ್ ಆಗಿದೆ ಮತ್ತು ಅದು ಕನಿಷ್ಠ ಮೌಲ್ಯವು ಗರಿಷ್ಠ ಮೌಲ್ಯಕ್ಕೆ ಸಮನಾಗಿರುವ ಸನ್ನಿವೇಶ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸ್ಥಿರ ಕ್ರಿಯೆ ಮತ್ತು ಸ್ಥಿರ ಕ್ರಿಯೆಯಾಗಿರುವುದರಿಂದ ಸ್ವಾಭಾವಿಕವಾಗಿ ನೀವು ಯಾವುದೇ ಬಿಂದುವನ್ನು ತೆಗೆದುಕೊಂಡರು ವ್ಯುತ್ಪನ್ನ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಮೇಯವು ಆಗಿದ್ದರೆ ಸಾಬೀತಾಗುತ್ತದೆ ಆದ್ದರಿಂದ ಗರಿಷ್ಠವು ಕನಿಷ್ಟ ಫಂಕ್ಷನ್ ಕಾರ್ಯ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ಎರಡನೇ ಪ್ರಕರಣ ಫಂಕ್ಷನ್ನ ಕಾರ್ಯದ ಗರಿಷ್ಠ ಮೌಲ್ಯವು ಕನಿಷ್ಠ ಮೌಲ್ಯಕ್ಕೆ ಸಮಾನವಾಗಿ ಇರದಿದ್ದಾಗ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮತ್ತೆ ಮೂರು ಸಂದರ್ಭಗಳನ್ನು ಅಥವಾ ಮೂರು ಪ್ರಕರಣಗಳನ್ನು ಪರಿಗಣಿಸುತ್ತೇವೆ ಮೊದಲನೆಯದು ಇಲ್ಲಿ ಈ ಪರಿಸ್ಥಿತಿಯಲ್ಲಿನ ಗರಿಷ್ಠ ಮೌಲ್ಯವು ಮತ್ತು ನಲ್ಲಿನ ಫಂಕ್ಷನ್ನ ಕಾರ್ಯ ಮೌಲ್ಯಕ್ಕಿಂತ ಭಿನ್ನವಾಗಿದೆ ಎಂದು ಸ್ಪಷ್ಟವಾಗಿ ಗಮನಿಸಬಹುದು ಮತ್ತು ನಲ್ಲಿನ ಕಾರ್ಯ ಮೌಲ್ಯವು ಪ್ರಮೇಯದ ಊಹೆಗಳ ಪ್ರಕಾರ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಫಂಕ್ಷನ್ ಕಾರ್ಯವು ಫಂಕ್ಷನ್ ನ ಕಾರ್ಯದ ಗರಿಷ್ಠ ಮೌಲ್ಯವು ಮತ್ತು ನಲ್ಲಿನ ಕಾರ್ಯ ಮೌಲ್ಯಕ್ಕಿಂತ ಭಿನ್ನವಾಗಿರುತ್ತದೆ ಎಂದು ಭಾವಿಸುತ್ತೇವೆ ಎರಡನೆಯ ಪ್ರಕರಣವು ನಾವು ಕನಿಷ್ಟ ಮೌಲ್ಯವನ್ನು ಮತ್ತು ನಲ್ಲಿನ ಕಾರ್ಯ ಮೌಲ್ಯಕ್ಕಿಂತ ಭಿನ್ನವಾಗಿರುತ್ತದೆ ಎಂದು ತೆಗೆದುಕೊಳ್ಳುವಾಗ ಮತ್ತು ಕೆಲವು ಫಂಕ್ಷನ್ ಕಾರ್ಯ ಗಳಿಗೆ ಎರಡೂ ವಿಭಿನ್ನವಾಗಿದ್ದಲ್ಲಿ ಮೂರನೆಯ ಪ್ರಕರಣ ಆದ್ದರಿಂದ ಈ ಸಂದರ್ಭದಲ್ಲಿ ಕನಿಷ್ಠ ಅಥವಾ ಬದಲಾಗಿ ನಾನು ಪ್ರತಿ ಪ್ರಕರಣದಲ್ಲಿ ಸ್ಥಳೀಯ ಕನಿಷ್ಠ ಅಥವಾ ಸ್ಥಳೀಯ ಗರಿಷ್ಠ ಎಂದು ಹೇಳುತ್ತೇನೆ ಆದ್ದರಿಂದ ಇದು ಇಲ್ಲಿದೆ ಮತ್ತು ಇದು ಮತ್ತು ನಲ್ಲಿನ ಸಮಾನ ಮೌಲ್ಯಗಳಿಗಿಂತ ಭಿನ್ನವಾಗಿರುತ್ತದೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಈ ಎರಡು ಸ್ಥಳೀಯ ಗರಿಷ್ಠಗಳು ಮತ್ತು ನಲ್ಲಿನ ಸಮಾನ ಮೌಲ್ಯಕ್ಕಿಂತ ಭಿನ್ನವಾಗಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ಎರಡೂ ವಿಭಿನ್ನವಾಗಿವೆ ಆದ್ದರಿಂದ ಎರಡೂ ಸನ್ನಿವೇಶಗಳಲ್ಲಿ ಫಂಕ್ಷನ್ ನ ಕ್ರಿಯೆಯ ಗರಿಷ್ಠ ಮೌಲ್ಯವು ನ ಮತ್ತು ನಲ್ಲಿನ ಸಮಾನ ಮೌಲ್ಯಗಳಿಂದ ಭಿನ್ನವಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ವಿಭಿನ್ನವಾಗಿದೆ ದೊಡ್ಡ ಗರಿಷ್ಠ ಇದು ವಿಭಿನ್ನವಾಗಿರುತ್ತದೆ ಅದೇ ರೀತಿ ನಂತರ ಭಿನ್ನವಾಗಿರದಿದ್ದರೆ ನಾವು ಸಣ್ಣ ವಿಭಿನ್ನವಾಗಿರಬೇಕು ಎಂದು ಪರಿಗಣಿಸುತ್ತೇವೆ ಅವುಗಳಲ್ಲಿ ಕನಿಷ್ಠ ಒಂದಾದರೂ ವಿಭಿನ್ನವಾಗಿರುತ್ತದೆ ಏಕೆಂದರೆ ಸಣ್ಣ ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ನಾವು ಫಂಕ್ಷನ್ ಕಾರ್ಯ ಮೌಲ್ಯ M ನ್ನು ಈ ಪಾಯಿಂಟ್ ಬಿಂದು ನಲ್ಲಿ ತೆಗೆದುಕೊಳ್ಳುತ್ತಿದೆ ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ಫಂಕ್ಷನ್ ಕಾರ್ಯವು ಈ ಸ್ಥಳೀಯ ಗರಿಷ್ಠವನ್ನು ಪಾಯಿಂಟ್ ಬಿಂದು ದಲ್ಲಿ ಹೊಂದಿರುತ್ತದೆ ಆದ್ದರಿಂದ ಈ ಸ್ಥಳೀಯ ಗರಿಷ್ಠವಾಗಿದ್ದರೆ ನಮಗೆ ಪರಿಸ್ಥಿತಿ ಆದ್ದರಿಂದ ಇಲ್ಲಿ ಈ ಪಾಯಿಂಟ್ ಬಿಂದುವು c ಯ ಹತ್ತಿರದಲ್ಲಿದೆ ಈ ಗೆ ಹತ್ತಿರದಲ್ಲಿದೆ ಎಂದು ಭಾವಿಸಿ ಆದ್ದರಿಂದ ಆ ಸಂದರ್ಭದಲ್ಲಿ f ಫಂಕ್ಷನ್ ನ ಕ್ರಿಯೆಯ ಗರಿಷ್ಠ ಮೌಲ್ಯವಾದ್ದರಿಂದ ಮತ್ತು ಈ ವ್ಯತ್ಯಾಸ ಆದ್ದರಿಂದ ಈ ಗಿಂತ ಚಿಕ್ಕದಾಗಿರುತ್ತದೆ ಏಕೆಂದರೆ ಸ್ಥಳೀಯ ಗರಿಷ್ಠವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿಅಂತಹ ಖಂಡಿತವಾಗಿಯೂ ಇರುತ್ತದೆ ಏಕೆಂದರೆ ಇಲ್ಲಿ ಈ ಅಭಿವ್ಯಕ್ತಿ ಗೆ ಸಮನಾಗಿ ಇದ್ದಾಗ ಗರಿಷ್ಠ ಮೌಲ್ಯವಾಗಿದೆ ಈ positive ಧನಾತ್ಮಕವಾಗಿದೆ ಅಥವಾ ಎಂದು negative ನಕಾರಾತ್ಮಕವಾಗಿದೆ ಅಂದರೆ ಪಾಯಿಂಟ್ c ಯ ಸುತ್ತಮುತ್ತಲಿನಲ್ಲಿ ನೀವು ಯಾವುದೇ ಪಾಯಿಂಟ್ ನ್ನು ತೆಗೆದುಕೊಳ್ಳಬಹುದು ನಂತರ ಇಲ್ಲಿ ಈ ವ್ಯತ್ಯಾಸ ಮತ್ತು ಈಗ ನಾನು ಈ ಅಭಿವ್ಯಕ್ತಿಯನ್ನು ಇಲ್ಲಿ ನಿಂದ ಮತ್ತು ನಾನು ಮೊದಲ ಸಂದರ್ಭದಲ್ಲಿ ಅನ್ನು ಧನಾತ್ಮಕವಾಗಿ ತೆಗೆದುಕೊಂಡರೆ ಈ ಅಭಿವ್ಯಕ್ತಿಯ sign ಚಿಹ್ನೆ ಬದಲಾಗುವುದಿಲ್ಲ ಮತ್ತುಅದು ಧನಾತ್ಮಕವಾಗಿದ್ದರೆ 0 ಕ್ಕೆ ಸಮನಾಗಿರುತ್ತದೆ ಮತ್ತೊಂದೆಡೆ ನಾನು ಅನ್ನು negative ಋಣಾತ್ಮಕ ಸಂಖ್ಯೆಯಾಗಿ ತೆಗೆದುಕೊಂಡರೆ ಈ ಅಭಿವ್ಯಕ್ತಿ ಚಿಹ್ನೆಯನ್ನು ಬದಲಾಯಿಸುತ್ತದೆ ಮತ್ತು ಈ ಭಾಗಿಸಲ್ಪಟ್ಟ ಯು 0 ಗೆ ಸಮನಾಗಿರುತ್ತದೆ ಅಥವಾ ಹೆಚ್ಚಾಗಿರುತ್ತದೆ ಮತ್ತು ಈಗ ನಾನು ಈ ಮೊದಲ ಸಂದರ್ಭದಲ್ಲಿ ಧನಾತ್ಮಕ ಎಂದು ತೆಗೆದುಕೊಂಡಾಗ ಮಿತಿ ಗೆ ಹೋಗುತ್ತದೆ ಮತ್ತು ಈ ಅಭಿವ್ಯಕ್ತಿ ಗಿಂತ ಕಡಿಮೆಯಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಫಂಕ್ಷನ್ f ನ ಬಲಭಾಗದ derivative ಆಗಿದೆ ಉತ್ಪನ್ನವಾಗಿದೆ ಮತ್ತು f ಆಗಿರುವುದರಿಂದ ಇದು ಫಂಕ್ಷನ್ನ ವ್ಯುತ್ಪನ್ನಕ್ಕೆ derivative ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈ ಪರಿಸ್ಥಿತಿಯಲ್ಲಿ ಇಲ್ಲಿ ವ್ಯುತ್ಪನ್ನ ವು ಗಿಂತ ಕಡಿಮೆ ಅಥವಾ ಸಮಾನ ಈ ಅಸಮಾನತೆಯನ್ನು ಹೊಂದಿದ್ದೇವೆ ಮತ್ತೊಂದೆಡೆ ನೀವು ಇದನ್ನು negative ಋಣಾತ್ಮಕ ನಿಂದ ಭಾಗಿಸಿದಾಗ ಮಿತಿಯನ್ನು ಮತ್ತೆ ಅದೇ ಪ್ರಕರಣದ ರೀತಿಯಲ್ಲಿ ತೆಗೆದುಕೊಳ್ಳಿ ಕಾರ್ಯವುಆಗಿರುವುದರಿಂದ ಎಡ ಭಾಗದ ಉತ್ಪನ್ನವು ಸಹ positiveಧನಾತ್ಮಕ ವಾಗಿರುತ್ತದೆ ಏಕೆಂದರೆ ಈ ಅಸಮಾನತೆಯು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಆದರೆ ಅವುಗಳು ನಮಗೆ ಆದ್ದರಿಂದ ಈ ಎರಡು ರಿಂದ ನಾವು ಎಂದು ತೀರ್ಮಾನಿಸುತ್ತೇವೆ ಏಕೆಂದರೆ ಇದು ಒಂದೇ ಸಮಯದಲ್ಲಿ ಕಡಿಮೆ ಅಥವಾ ಹೆಚ್ಚು ಆಗಲು ಸಾಧ್ಯವಿಲ್ಲ ಆದ್ದರಿಂದ ಒಂದೇ ಸಾಧ್ಯತೆ ಆಗಿರಬೇಕು ಆದ್ದರಿಂದ ಈ ರೀತಿಯಲ್ಲಿ ನಾವು ಈ ಮಧ್ಯಂತರದಲ್ಲಿ ಪಾಯಿಂಟ್ © ಇದೆ ಅಲ್ಲಿ ಉತ್ಪನ್ನ ಕಣ್ಮರೆಯಾಗುತ್ತದೆ ಎಂದು ಸಾಬೀತುಪಡಿಸಿದ್ದೇವೆ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿರುವ ಕೆಲವು ಟೀಕೆಗಳಿವೆ ಆದ್ದರಿಂದ ಇಲ್ಲಿ ರೋಲ್ಸ್ ಪ್ರಮೇಯದ ಊಹೆಯು ಸಾಕಾಗುತ್ತದೆ ಆದರೆ ತೀರ್ಮಾನಕ್ಕೆ ಅಗತ್ಯವಿಲ್ಲ ಇದರ ಅರ್ಥವೇನು ಆದ್ದರಿಂದ ನಿಕಟ ಮಧ್ಯಂತರ ಎ ಬಿ a b ಯಲ್ಲಿ ಫಂಕ್ಷನ್ ನ ಈ ನಿರಂತರತೆ ಮತ್ತು ಮುಕ್ತ ಮಧ್ಯಂತರ ಎ ಬಿ ದಲ್ಲಿನ ಡಿಫರೆನ್ಸ್ಎಬಿಲಿಟಿ ಮತ್ತು ಸಮಾನ ಎಂಬ ಮೂರನೆಯ ಷರತ್ತು ಇತ್ತು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಮೂರು ಷರತ್ತುಗಳು ತೃಪ್ತಿಯಾದಲ್ಲಿ ಉತ್ಪನ್ನ ಕಣ್ಮರೆಯಾಗಿಹೋಗುವ ಪಾಯಿಂಟ್ ಅಸ್ತಿತ್ವದಲ್ಲಿ ಇರುತ್ತದೆ ಆದ್ದರಿಂದ ಈ ಷರತ್ತುಗಳು ಸಾಕು ಅಂದರೆ ಈ ಷರತ್ತುಗಳು ಈ ಮೂರು ಷರತ್ತುಗಳು ಇಲ್ಲಿ ಎಂದು ಸೂಚಿಸುತ್ತವೆ ಆದರೆ ಬೇರೆ ರೀತಿಯಲ್ಲಿ ವು ಫಂಕ್ಷನ್ ನಿರಂತರ ದಿಫರೆನ್ಸ್ಸಿಬಲ್ ಮತ್ತು ನಾವು ಈ ಸಮಾನ ಮೌಲ್ಯಗಳನ್ನು ಕೆಲವು ಪಾಯಿಂಟ್ ಮತ್ತು ಗಳಲ್ಲಿ ಎಂದು ಸೂಚಿಸುವುದಿಲ್ಲ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಎಲ್ಲಾ ಊಹೆಗಳನ್ನು ಈ ಮೂರು ಊಹೆಗಳನ್ನು ಪೂರೈಸಿದರೆ ತೀರ್ಮಾನವು ಖಾತರಿಯಾಗುತ್ತದೆ ತೀರ್ಮಾನ ಎಂದರೆ ಖಾತರಿ ಆಗಿದೆ ಆದಾಗ್ಯೂ ಊಹೆಯನ್ನು ಪೂರೈಸದಿದ್ದರೆ ನೀವು ತೀರ್ಮಾನಕ್ಕೆ ಬರಬಹುದು ಅಥವಾ ತಲುಪದಿರಬಹುದು ಅದನ್ನುಈಗ ಕೆಲವು ಉದಾಹರಣೆಗಳ ಸಹಾಯದಿಂದ ನಾವು ನೋಡುವ ಈ ಉದಾಹರಣೆಯನ್ನು ನಾವು ಪರಿಗಣಿಸೋಣ ಆದ್ದರಿಂದ ಇಲ್ಲಿ ಈ ಫಂಕ್ಷನ್ ಕಾರ್ಯ ನಾವು ಫಂಕ್ಷನ್ ಕಾರ್ಯ ನಿರಂತರ ಎಂದು ಸ್ಪಷ್ಟವಾಗಿ ನೋಡಬಹುದು ಫಂಕ್ಷನ್ ಮೌಲ್ಯವನ್ನು ಇಲ್ಲಿ ನಲ್ಲಿ ಎಲ್ಲಿಯವರೆಗೆ ಫಂಕ್ಷನ್ ಕಾರ್ಯ ನಾವು ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು ಆದ್ದರಿಂದ f 1 ಆಗಿದೆ ಮತ್ತು ನೀವು ಆದ್ದರಿಂದ ಬಲಭಾಗದ ಮಿತಿಯನ್ನು ತೆಗೆದುಕೊಂಡರೆ ಆದ್ದರಿಂದ ವು ಬಲ ಮಿತಿಗಳು ಆದ್ದರಿಂದ ಮಿತಿ ಮತ್ತು ಈ ಮತ್ತು ಮೈನಸ್ ಈ ಅಥವಾ ಕೇವಲ ಮಿತಿಗಳು ನಾವು ಈಗ ವ್ಯುತ್ಪನ್ನವನ್ನು ಪಡೆಯಲು ಹೋಗುತ್ತಿಲ್ಲ ಆದ್ದರಿಂದ ಈ ಸಮೀಕರಣ ಇಲ್ಲಿ ಕೇವಲ ಮತ್ತು ಮತ್ತು ನಾವು ಇಲ್ಲಿ ಧನಾತ್ಮಕ ನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಫಂಕ್ಷನ್ನು ನ ಸರಿಯಾದ ಮಿತಿ ಆದ್ದರಿಂದ ಇದು ಸರಳವಾಗಿ ಮಿತಿ ಆಗಿರುತ್ತದೆ ನಾವು ಇಲ್ಲಿ ಧನಾತ್ಮಕವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಧನಾತ್ಮಕವಾಗಿರುವುದರಿಂದ ಅನ್ನು ಇಲ್ಲಿಂದ ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು 3 ಮತ್ತು ಆರ್ಗ್ಯುಮೆಂಟ್ ಮತ್ತು ಮೈನಸ್ 2 ಅನ್ನು ಹೊಂದಿದ್ದೀರಿ ಮತ್ತು ಇದು 3 ಮತ್ತು ಮೈನಸ್ 2 1 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಮತ್ತು ಆದ್ದರಿಂದ ಇದು 1 ಮತ್ತು ಇದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಫಂಕ್ಷನ್ ಕಾರ್ಯವು ಸ್ವಾಭಾವಿಕವಾಗಿ ಮುಂದುವರಿಯುತ್ತದೆ ಮತ್ತು ನಾವು ಡಿಫರೆನ್ಸ್ಎಬಿಲಿಟಿ ಯನ್ನು ಪರಿಶೀಲಿಸಿದರೆ ಅಂದರೆ ಮೊದಲು ಸರಿಯಾದ ಉತ್ಪನ್ನ ಆದ್ದರಿಂದ ನ ಸರಿಯಾದ ಉತ್ಪನ್ನ ಎಂದರೆ ಮಿತಿ ಮತ್ತು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಮೈನಸ್ ಮತ್ತು ಭಾಗಿಸಿದಾಗ ಇದು ಇಲ್ಲಿಗೆ ಹೋಗುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿ ಧನಾತ್ಮಕವಾಗಿದೆ ಆದ್ದರಿಂದ ಇಲ್ಲಿ ನಿಂದ ಮತ್ತೆ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದು 13 ಮತ್ತುನಿಂದ ಭಾಗಿಸಿ ಬರುತ್ತಿತ್ತು ನಂತರ ಇಲ್ಲಿ ಮೈನಸ್ ಈ f 1 ಆಗಿದೆ ಆದ್ದರಿಂದ ಇದು ರದ್ದು ಆಗುತ್ತದೆ ನಂತರ ಇಲ್ಲಿ ಈ ಮೌಲ್ಯ ಏನೂ ಇಲ್ಲ ಆದರೆ 3 ಆದ್ದರಿಂದ ಬಲಭಾಗದ ಈ ಫಂಕ್ಷನ್ ನ ಕಾರ್ಯ ಉತ್ಪನ್ನ ವು 3 ಆಗಿದ್ದು ಅಲ್ಲಿ ಎಡಭಾಗದ ಉತ್ಪನ್ನದಂತೆ ಆದ್ದರಿಂದ ಇದು ಸಂಕೇತವಾಗಿದೆ ಮತ್ತು ಇಲ್ಲಿ ನೀವು ಮಿತಿಯನ್ನು ಲೆಕ್ಕಾಚಾರ ಮಾಡಿದರೆ ಮಿತಿ ಋಣಾತ್ಮಕ ಆಗಿರುತ್ತದೆ ಇದಕ್ಕೆ ಏನಾಗುತ್ತದೆ ಆದ್ದರಿಂದ ಇಲ್ಲಿ ನೀವು ಮತ್ತೆ ಆದರೆ ಈಗ ಈ Δ x ಮತ್ತು ಋಣಾತ್ಮಕ ವಾಗಿರುತ್ತದೆ ರಿಂದ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಮತ್ತು ಇದು ಆದ್ದರಿಂದ ನಾವು ಇದನ್ನು ವಿಸ್ತರಿಸಿದಾಗ ಪದಗಳು ಇರುತ್ತದೆ ಆದ್ದರಿಂದ 1 1 ನ್ನು ರದ್ದುಗೊಳಿಸಿ ಮತ್ತು ಈ ಭಾಗಿಸು ನಿಮಗೆ 2 ನ್ನು ನೀಡುತ್ತದೆ ಏಕೆಂದರೆ ಉಳಿದ ಮಿತಿಯು 0 ಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಉತ್ಪನ್ನ 2 ಆದರೆ ಎಡಭಾಗದಿಂದಲೂ ವ್ಯುತ್ಪನ್ನ 3 ನೀಡುತ್ತದೆ ಮತ್ತು ಬಲಭಾಗದ ವ್ಯುತ್ಪನ್ನ 2 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಫಂಕ್ಷನ್ ಕಾರ್ಯವು ಡಿಫರೆನ್ಷಿಯಬಲ್ ಆಗಿರುವುದಿಲ್ಲ ಮತ್ತು ನಾವು ಇದನ್ನು ಪ್ಲಾಟ್ ಮಾಡಬಹುದು ಮತ್ತು ನಂತರ ಈ ಹಂತ ದಲ್ಲಿ 1 ಇಲ್ಲಿ ಫಂಕ್ಷನ್ ಕಾರ್ಯವು ಅದರ ಡಿಫರೆನ್ಸ್ಎಬಿಲಿಟಿ ಯನ್ನು ಮುರಿಯುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ನಾವು ಈಗ ನೋಡಿದ ಬಲಭಾಗದ ವ್ಯುತ್ಪನ್ನವು ಮೈನಸ್ ಎಡಭಾಗದ ವ್ಯುತ್ಪನ್ನವಾಗಿದೆ ಆದ್ದರಿಂದ 2 ಮತ್ತು ಬಲಭಾಗವು 3 ಆಗಿತ್ತು ಆದ್ದರಿಂದ ಇಲ್ಲಿ ಫಂಕ್ಷನ್ ಕಾರ್ಯವು ಡಿಫರೆನ್ಷಿಯಬಲ್ ಆಗಿರದ ಒಂದು ಬಿಂದು ಇದೆ ಆದರೆ ಈ ಸಂದರ್ಭದಲ್ಲಿ ಆಸಕ್ತಿದಾಯಕ ಸಂಗತಿಯೆಂದರೆ ಎಲ್ಲಾ ಊಹೆಯನ್ನು ಮಾಡಲಾಗಿಲ್ಲ ಏಕೆಂದರೆ ಈ ಹಂತದಲ್ಲಿ ಫಂಕ್ಷನ್ ಕಾರ್ಯವು ಡಿಫರೆನ್ಷಿಯಬಲ್ ಆಗಿರುವುದಿಲ್ಲ ಆದರೆ ಇಲ್ಲಿ 0 ಬಿಂದುವಿದೆ ಅದನ್ನು ನೀವು ಸುಲಭವಾಗಿ ಈ ನಿಂದ ಮತ್ತೆ ಲೆಕ್ಕಾಚಾರ ಮಾಡಬಹುದು ಇದರ ಒಂದು ವ್ಯುತ್ಪನ್ನ ಮತ್ತು 0 ಗೆ ಸಮನಾಗಿರುತ್ತದೆ ವ್ಯುತ್ಪನ್ನ 0 ಆಗುತ್ತದೆ ಆದ್ದರಿಂದ ವ್ಯುತ್ಪನ್ನವು ಕಣ್ಮರೆಯಾಗುತ್ತದೆ ಅಥವಾ ಸ್ಪರ್ಶಕವು ಸಮಾನಾಂತರವಾಗಿರುತ್ತದೆ ಈ ಸಂದರ್ಭದಲ್ಲಿ ಫಂಕ್ಷನ್ ಕಾರ್ಯವು ಡಿಫರೆನ್ಷಿಯಬಲ್ ಆಗಿರುವುದಿಲ್ಲ ಆದ್ದರಿಂದ ನಿಖರವಾಗಿ ನಾವು ಹೇಳಿದ್ದು ಏನೆಂದರೆ ಊಹೆಗಳನ್ನು ಪೂರೈಸದಿದ್ದಲ್ಲಿ ಫಂಕ್ಷನ್ ಕಾರ್ಯವು ತೀರ್ಮಾನಕ್ಕೆ ಬರಬಹುದು ಅಥವಾ ಬಾರದೆ ಇರಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದು ತೀರ್ಮಾನಕ್ಕೆ ಬರುತ್ತಿದೆ ಆದರೆ ಇದು ರೋಲ್ Rolle's ಪ್ರಮೇಯದಿಂದಾಗಿ ಅಲ್ಲ ಮತ್ತೊಂದು ಉದಾಹರಣೆ ನಮ್ಮಲ್ಲಿ ಇದೆ ಎಂದು ತೆಗೆದುಕೊಂಡರೆ ಆದ್ದರಿಂದ ಮತ್ತೊಮ್ಮೆ ಇದೇ ರೀತಿಯ ಪರಿಸ್ಥಿತಿ ಈ ಫಂಕ್ಷನ್ ನ್ನು ಕಾರ್ಯವನ್ನು ಸುಲಭವಾಗಿ ಉಪಯೋಗಿಸಬಹುದು ಮತ್ತು ಈ ಹಂತದಲ್ಲಿಪಾಯಿಂಟ್ ಫಂಕ್ಷನ್ ಕಾರ್ಯವು ಡಿಫರೆನ್ಷಿಯಬಲ್ ಆಗಿರುವುದಿಲ್ಲ ಎಂದು ಒಬ್ಬರು ಸ್ಪಷ್ಟವಾಗಿ ನೋಡಬಹುದು ಮತ್ತು ಈ ಸಂದರ್ಭದಲ್ಲಿ ನಾವು ಈ ಮತ್ತು ನಡುವೆ ವ್ಯುತ್ಪನ್ನವು ಕಣ್ಮರೆಯಾಗುವ ಯಾವುದೇ ಬಿಂದುವನ್ನು ಪಡೆಯುತ್ತಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟ ಮಧ್ಯಂತರದ ಯಾವುದೇ ಬಿಂದುವಲ್ಲಿ ಆದ್ದರಿಂದ ನಾವು ಈ ಎರಡು ಉದಾಹರಣೆಗಳನ್ನು ನೋಡಿದ್ದೇವೆ ಇನ್ನೊಂದು ಇದು ಒಂದು ಹಿಂದಿನ ಉದಾಹರಣೆಯೆಂದರೆ ಕಾರ್ಯವು ಫಂಕ್ಷನ್ ಭೇದಾತ್ಮಕವಾಗಿಲ್ಲ ಇದು ಸಹ ಭೇದಾತ್ಮಕವಾಗಿಲ್ಲ ಆದ್ದರಿಂದ ವ್ಯುತ್ಪನ್ನವು ಕಣ್ಮರೆಯಾಗುವ ಒಂದು ಬಿಂದುವಿದೆ ಆದರೆ ಈ ಸಂದರ್ಭದಲ್ಲಿ ಉತ್ಪನ್ನವು ಮಧ್ಯಂತರದ ಯಾವುದೇ ಹಂತದಲ್ಲಿ ಮಾಯವಾಗುವುದಿಲ್ಲ ಆದ್ದರಿಂದ ಈ ಪರಿಸ್ಥಿತಿಗಳು ರೋಲ್ ಪ್ರಮೇಯದ ಈ ಮೂರು ಊಹೆಗಳು ಸಾಕಷ್ಟು ಷರತ್ತುಗಳಾಗಿವೆ ಮತ್ತು ಅವು ಅಗತ್ಯವಾದ ಷರತ್ತುಗಳಲ್ಲ ಆದ್ದರಿಂದ ಆ ಷರತ್ತುಗಳ ಅಡಿಯಲ್ಲಿ ಫಂಕ್ಷನ್ ಕಾರ್ಯವು ವ್ಯುತ್ಪನ್ನಗೊಳ್ಳುತ್ತದೆ ಮುಕ್ತ ಮಧ್ಯಂತರ ಎ ಬಿ ದಲ್ಲಿ ಕನಿಷ್ಠ ಒಂದು ಹಂತದಲ್ಲಾದರೂ ಕಣ್ಮರೆಯಾಗುತ್ತದೆ ಎಂದು ಖಾತರಿಪಡಿಸಲಾಗಿದೆ ಮತ್ತೊಂದು ಟೀಕೆ ನಿರಂತರತೆಯ ಸ್ಥಿತಿ ನಾವು ಕಂಡ ಮುಚ್ಚಿದ ಮಧ್ಯಂತರದಲ್ಲಿ ನಿರಂತರತೆಯ ಸ್ಥಿತಿ ಈ ಫಂಕ್ಷನ್ ಗೆ ಅತ್ಯಗತ್ಯ ಅದು ಪೂರೈಸದಿದ್ದರೆ ನಾವು a ಯ ಅಸ್ತಿತ್ವವನ್ನು ಪ್ರಮೇಯ ಖಾತರಿಪಡಿಸಲಾಗುವುದಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಉದಾಹರಣೆಗೆ ನೀವು ಈ ಕಾರ್ಯವನ್ನು ನೋಡಿದರೆ ಆದ್ದರಿಂದ ನಾವು ಇಲ್ಲಿ ಏನು ನೋಡುತ್ತೇವೆ ಫಂಕ್ಷನ್ ಕಾರ್ಯವು ನಿರಂತರ ಮತ್ತು 0 1 ದಲ್ಲಿ ಡಿಫರೆನ್ಸ್ಸೇಬಲ್ ಮತ್ತು ಆದ್ದರಿಂದ ಈ ಸ್ಥಿತಿಯನ್ನು ಪೂರೈಸಲಾಗಿದೆ ಡಿಫರೆನ್ಟಿಬಿಲಿಟಿ ಸ್ಥಿತಿಯನ್ನು ಪೂರೈಸಲಾಗುತ್ತದೆ ಆದರೆ ಫಂಕ್ಷನ್ ಕಾರ್ಯವು 1 ರಲ್ಲಿ ನಿರಂತರವಾಗಿರುವುದಿಲ್ಲ ನಾವು ಗಮನಿಸಬೇಕು ಏಕೆಂದರೆ ಕಾರ್ಯವು 0 ನಿಂದ 1 ರವರೆಗೆ ಮತ್ತು ನಂತರ ಅದು 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಒಂದು ಜಂಪ್ ಇರುವುದನ್ನು ನಾವು ನೋಡಬಹುದು ಆದ್ದರಿಂದ 1 ಕ್ಕೆ ಸಮಾನನಾದಾಗ ಫಂಕ್ಷನ್ ಕಾರ್ಯವು 0 ಮೌಲ್ಯ ಎಂದು ತೆಗೆದುಕೊಳ್ಳುತ್ತದೆ ಮತ್ತು ಇಲ್ಲದಿದ್ದರೆ ಅದನ್ನು ಇಲ್ಲಿ ಎಂದು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಫಂಕ್ಷನ್ ಕಾರ್ಯವು 1 ಕ್ಕೆ ದಿಫರೆನ್ಸ್ಸಿಬಲ್ ಆವಾಗಿರುವುದಿಲ್ಲ ಓಹ್ ಕ್ಷಮಿಸಿ 1 ಕ್ಕೆ ನಿರಂತರ ಇಲ್ಲದಿದ್ದರೆ ರೋಲ್ನ ಪ್ರಮೇಯದ ಎಲ್ಲಾ ಸಂದರ್ಭದ ಇತರ ಷರತ್ತುಗಳನ್ನು ಪೂರೈಸಲಾಗಿದೆ ಮತ್ತು ಈ ಎರಡು 0 ಮತ್ತು 1 ಮುಕ್ತ ಮಧ್ಯಂತರ 0 ಮತ್ತು 1 ರ ನಡುವೆ ಇಲ್ಲಿ ಎಲ್ಲೆಡೆ ವ್ಯುತ್ಪನ್ನವು 1 ಎಂದು ನಾವು ಸ್ಪಷ್ಟವಾಗಿ ನೋಡುತ್ತೇವೆ ಆದ್ದರಿಂದ ಈ 0 ರಿಂದ 1 ರ ಮಧ್ಯಂತರದ ಯಾವುದೇ ಬಿಂದು ವಲ್ಲಿ ಆಗಿರುತ್ತದೆ ಮತ್ತೊಂದು ಉದಾಹರಣೆ ರೋಲ್ ಪ್ರಮೇಯದ ಅನ್ವಯಿಸುವಿಕೆಯನ್ನು ಈ ಕೆಳಗಿನ ಫಂಕ್ಷನ್ ಗಾಗಿ ಕಾರ್ಯಕ್ಕಾಗಿ ನಾವು ಈಗ ಚರ್ಚಿಸುತ್ತೇವೆ ಆದ್ದರಿಂದ ಮತ್ತೆ ನಿರಂತರತೆಗೆ ಸಂಬಂಧಪಟ್ಟರೆ ನಂತರ ಫಂಕ್ಷನ್ ಕಾರ್ಯ ನಿರಂತರ ಏಕೆಂದರೆ ಇದು ಎಂದು ತೆಗೆದುಕೊಳ್ಳುತ್ತಿದೆ ಮತ್ತು ನಾವು ಇಲ್ಲಿ ಬಲ ಪರಿಮಿತಿ ತೆಗೆದುಕೊಂಡರೆ ವು ಆದ್ದರಿಂದ ಮಿತಿ ಮತ್ತು ಈ ಇದು ಮಿತಿ ಮತ್ತು ಧನಾತ್ಮಕವಾಗಿರುತ್ತದೆ ಏಕೆಂದರೆ ನಾವು ಇಲ್ಲಿ ತೆಗೆದುಕೊಳ್ಳುತ್ತಿರುವುದು ಬಲಭಾಗದ ಮಿತಿ ಮತ್ತು ಈ ಸಂದರ್ಭದಲ್ಲಿ ಇದು ಅಂದರೆ ಇದು ಆದ್ದರಿಂದ ಇದು ಮತ್ತು ಮೌಲ್ಯವು ಸಮಾನವಾಗಿರುತ್ತದೆ ಆದ್ದರಿಂದ ಈ ಮಧ್ಯಂತರ ರಿಂದ ಫಂಕ್ಷನ್ ಕಾರ್ಯವು ನಿರಂತರವಾಗಿರುತ್ತದೆ ಮತ್ತು ಡಿಫರೆನ್ಸ್ಎಬಿಲಿಟಿ ಬಗ್ಗೆ ಏನು ನೀವು ನೋಡಿದರೆ ಡಿಫರೆನ್ಸ್ಎಬಿಲಿಟಿ ಹಿಂದಿನ ಪ್ರಕರಣಕ್ಕೆ ಹೋಲುತ್ತದೆ ಆದ್ದರಿಂದ ನೀವು ಸರಿಯಾದ ವ್ಯುತ್ಪನ್ನ ವನ್ನು ಲೆಕ್ಕಾಚಾರ ಮಾಡಿದರೆ ಅಂದರೆ ಮತ್ತು ಧನಾತ್ಮಕವಾಗಿರುತ್ತದೆ ಏಕೆಂದರೆ ನಾನು ಬಲಭಾಗದ ಮಿತಿಯನ್ನು ಮಾತನಾಡುತ್ತಿದ್ದೇನೆ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ನೀವು ಆದ್ದರಿಂದಮಿತಿ ಮತ್ತು ಆದ್ದರಿಂದ ನಾವು ಇಲ್ಲಿ ಇದನ್ನು ಎಂದು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ಮತ್ತೆ 2 ಮತ್ತು ಭಾಗಿಸಲಾಗಿದೆ ಆದ್ದರಿಂದ ಈ ಮಿತಿ ರಂತೆ ಬರಲಿದೆ ಏಕೆಂದರೆ ಇದು ರದ್ದುಗೊಳ್ಳುತ್ತದೆ ಮತ್ತು ನಂತರ ನೀವು ಅಲ್ಲಿ ಪಡೆಯುತ್ತೀರಿ ಆದ್ದರಿಂದ ಬಲ ವ್ಯುತ್ಪನ್ನ ಮತ್ತು ಎಡ ವ್ಯುತ್ಪನ್ನ ಮಿತಿ ಮತ್ತೆ ನೊಂದಿಗೆ ಇದು ಆದ್ದರಿಂದ ಈ ಸಂದರ್ಭದಲ್ಲಿ ಅನ್ನು ಇಲ್ಲಿಂದ ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಮೈನಸ್ ವು 2 ಇದನ್ನು ಭಾಗಿಸಲಾಗಿದೆ ಆದ್ದರಿಂದ ಮತ್ತು ಇಲ್ಲಿ ನೀವು ಆದ್ದರಿಂದ ಆದ್ದರಿಂದ ಇದು ರದ್ದುಗೊಳ್ಳುತ್ತದೆ ಮತ್ತು ನಂತರ ಇಲ್ಲಿಯೂ ಸಹ ಮತ್ತು ನೀವು ಈ ಪವರ್ ಪಡೆಯುತ್ತೀರಿ ಆದ್ದರಿಂದ ಇದು 2 ಆಗಿ ಬರಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಡ ವ್ಯುತ್ಪನ್ನ 2 ಮತ್ತು ಬಲ ವ್ಯುತ್ಪನ್ನ ಆದ್ದರಿಂದ ಫಂಕ್ಷನ್ ಕಾರ್ಯವು 1 ನೇ ಪಾಯಿಂಟ್ ಲ್ಲಿ ದಿಫರೆನ್ಸಿಯಬಲ್ಲ್ ಆವಾಗಿರುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ರೋಲ್ನ ಪ್ರಮೇಯವು ಅನ್ವಯಿಸುವುದಿಲ್ಲ ಮತ್ತು ನಾವು ಇಲ್ಲಿ ನೋಡಿದರೆ ಇಲ್ಲಿ ಮತ್ತೆ 1 ರಲ್ಲಿ ನಾವು ನೋಡಿದ ಫಂಕ್ಷನ್ ಕಾರ್ಯವು ದಿಫರೆನ್ಸ್ಸಿಬಲ್ ಆಗಿಲ್ಲ ಎಂದು ನೀವು ಮತ್ತೆ ನೋಡುತ್ತೀರಿ ಆದ್ದರಿಂದ ಮತ್ತಷ್ಟು ಮುಂದುವರಿಸಿ ಇದು ಮತ್ತೊಂದು ಉದಾಹರಣೆ ಇದು ರೋಲ್ನ ಪ್ರಮೇಯವನ್ನು ಬಳಸಿ ಈ ಸಮೀಕರಣವು x ಪವರ್ ನಿಖರವಾಗಿ ಒಂದು ನೈಜ ಮೂಲವನ್ನು 0 1 ರಲ್ಲಿ ಮುಚ್ಚಿದ ಮಧ್ಯಂತರದಲ್ಲಿ 0 1 ದಲ್ಲಿ ಹೊಂದಿದೆ ಎಂದು ತೋರಿಸುತ್ತದೆ ಆದ್ದರಿಂದ ಇದು ಮತ್ತೊಂದು ರೀತಿಯ ಅಪ್ಲಿಕೇಶನ್ ಆಗಿದ್ದು ಈ ಸಮೀಕರಣವು ನಿಖರವಾಗಿ ಒಂದು ನೈಜ ಮೂಲವನ್ನು ಹೊಂದಿದೆ ಎಂಬುದನ್ನು ತೋರಿಸಲು ನಾವು ರೋಲ್ನ ಪ್ರಮೇಯವನ್ನು ಬಳಸಬಹುದು ಆದ್ದರಿಂದ ನಾವು ಮತ್ತಷ್ಟು ಮುಂದುವರಿದರೆ ಇಲ್ಲಿ ಈ ಈ ಫಂಕ್ಷನ್ ಕಾರ್ಯವು ಇಲ್ಲಿ x ಪವರ್ 0 1 ನಲ್ಲಿ ಹೊಂದಿದೆ ಎಂದು ಭಾವಿಸೋಣ ಆದ್ದರಿಂದ ಈ ಫಂಕ್ಷನ್ ಕಾರ್ಯವು ಒಂದಕ್ಕಿಂತ ಹೆಚ್ಚು ನೈಜ ಮೂಲಗಳನ್ನು ಹೊಂದಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಇದು 1 ರೂಟ್ಗಿಂತ ಹೆಚ್ಚಿನದನ್ನು ಹೊಂದಿದ್ದರೆ ನಾವು ಯಾವುದೇ ಎರಡು ರೂಟ್ಗಳನ್ನು ತೆಗೆದುಕೊಳ್ಳಬಹುದು ಆಲ್ಫಾ ಮತ್ತು ಬೀಟಾ ಎಂದು ಹೇಳೋಣ ಆದ್ದರಿಂದ ನೀವು ಎರಡು ರೂಟ್ಗಳನ್ನು ತೆಗೆದುಕೊಂಡಿದ್ದೀರಿ ಮತ್ತು ಈ ಆಲ್ಫಾ ಮತ್ತು ಬೀಟಾಗಳು ರೂಟ್ಗಳಾಗಿರುವುದರಿಂದ ವು 0 ಆಗಿರುತ್ತದೆ ಮತ್ತು ಅದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತು ಎರಡೂ ರೂಟ್ ಗಳು ಆದ್ದರಿಂದ ಫಂಕ್ಷನ್ ಮತ್ತು ಜೊತೆಗೆ ಇರುತ್ತದೆ ಆದ್ದರಿಂದ ಇಲ್ಲಿ ನಾವು ಅನುಕೂಲಕ್ಕಾಗಿ ಮಾತ್ರ ಚಿಕ್ಕದಾಗಿದೆ ಮತ್ತು ಸ್ವಾಭಾವಿಕವಾಗಿ ಈ ಎರಡೂ 0 ಮತ್ತು 1 ರ ನಡುವೆ ಬೀಳುತ್ತದೆ ಎಂದು ಭಾವಿಸೋಣ ಏಕೆಂದರೆ 0 ಮತ್ತು 1 ಗಳು ಸಮೀಕರಣದ ಮೂಲ ವಲ್ಲ ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಈ ಈ ಎರಡು ರೂಟ್ಗಳು ಏಕೆಂದರೆ ಈ ಫಂಕ್ಷನ್ ಕಾರ್ಯ ನಲ್ಲಿ ಎರಡಕ್ಕಿಂತ ಹೆಚ್ಚು ರೂಟ್ಗಳು ಇದೆ ಎಂದು ಊಹಿಸಿದ್ದೇವೆ ಆದ್ದರಿಂದ ಈ ಮತ್ತು 0 ಮತ್ತು 1ರ ನಡುವೆಹೊಂದಿರುತ್ತದೆ ಆದ್ದರಿಂದ ಮತ್ತು ಎರಡೂ ಇಲ್ಲಿ ಧನಾತ್ಮಕ ಸಂಖ್ಯೆ ಮತ್ತು 1 ಕ್ಕಿಂತ ಕಡಿಮೆ ಆದ್ದರಿಂದ Rolle ಪ್ರಮೇಯ ಏನು ಹೇಳುತ್ತದೆ ನಾವು ರೋಲ್ ಪ್ರಮೇಯವನ್ನುಈ ಮಧ್ಯಂತರ ಮತ್ತು ಕ್ಕೆ ಅನ್ವಯಿಸಿದರೆ ನಾವು ಅನ್ವಯಿಸಿದರೆ ನಾವು ಈ ರೋಲ್ನ ಪ್ರಮೇಯವನ್ನು ಮತ್ತು ಮಧ್ಯಂತರಕ್ಕೆ ಅನ್ವಯಿಸುತ್ತೇವೆ ಆ ಸಂದರ್ಭದಲ್ಲಿ ರೋಲ್ನ ಪ್ರಮೇಯವು ಅಲ್ಲಿ ಪಾಯಿಂಟ್ 0 ಆಗುವಂತೆ ಇರುತ್ತದೆ ಎಂದು ಹೇಳುತ್ತದೆ ಅಲ್ಲಿ ಪಾಯಿಂಟ್ 0 ಆಗುವಂತೆ ಇರುತ್ತದೆ ಕಾರಣ ಏನೆಂದರೆ ಫಂಕ್ಷನ್ ಸಮಾನ ಮೌಲ್ಯವನ್ನು ಮತ್ತು ಗೆ ತೆಗೆದುಕೊಳ್ಳುತ್ತಿದೆ ಫಂಕ್ಷನ್ ಕಾರ್ಯ ಕೇಬಲ್ ಡಿಫರೆನ್ಷಿಯಬಲ್ ಇದು ಒಂದು ಬಹುಪದ ಕ್ರಿಯೆ ಯಾಗಿದೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸ್ವಾಭಾವಿಕವಾಗಿ ನಿರಂತರ ಮತ್ತು ಇದು ಒಂದೇ ಮೌಲ್ಯವನ್ನು ಮತ್ತು ಗೆ ತೆಗೆದುಕೊಂಡಿದೆ ಆದ್ದರಿಂದ ನಾವು ಈ ಮಧ್ಯಂತರದಲ್ಲಿ ರೋಲ್ನ ಪ್ರಮೇಯ ವನ್ನು ಅನ್ವಯಿಸಿದರೆ ಅದು ನಮಗೆ ಅನ್ನು ನೀಡುತ್ತದೆ ಆದ್ದರಿಂದ ಇದು ಹೀಗೆ ಸೂಚಿಸುತ್ತದೆ ಇದು ಎಂದರೇನು ಆದ್ದರಿಂದ ಕೆಲವು 0 ಆಗಿರುತ್ತದೆ ಮತ್ತೆ ಗಮನಿಸಿ ಎರಡೂ ಧನಾತ್ಮಕ ಸಂಖ್ಯೆ ಮತ್ತು ಈಗ ಇಲ್ಲಿ ಧನಾತ್ಮಕವಾಗಿರುತ್ತದೆ ಇಲ್ಲಿ ನಂತರ ಈ ಅಭಿವ್ಯಕ್ತಿ ಏಕೆಂದರೆ ಇದು ಪವರ್ ಸಮ ಸಂಖ್ಯೆಯಾಗಿರುತ್ತದೆ ಇಲ್ಲಿ ಈ ಸಹ ಮತ್ತು ಈ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಇದು ಧನಾತ್ಮಕ ಪ್ರಮಾಣ ಇದು ಧನಾತ್ಮಕ ಪ್ರಮಾಣವಾಗಿದೆ ಆದ್ದರಿಂದ ಇದು ಸಮನಾಗಿರಬಾರದು ಆದರೆ ರೋಲ್ನ ಪ್ರಮೇಯವು ಅದು ಸಮನಾಗಿರುತ್ತದೆ ಎಂದು ಹೇಳುತ್ತದೆ ಇದರರ್ಥ ಫಂಕ್ಷನ್ ಕಾರ್ಯವು ಎರಡು ನೈಜ ರೂಟ್ಗಳಿಗಿಂತ ಹೆಚ್ಚಿನದನ್ನು ಹೊಂದಿದೆ ಎಂಬ ತಪ್ಪು ಊಹೆಯನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇದು ಒಂದಕ್ಕಿಂತ ಹೆಚ್ಚು ನೈಜ ರೂಟ್ ನ ನಮ್ಮ ಊಹೆಗೆ ವಿರುದ್ಧವಾಗಿದೆ ಆದರೆ ಈಗ ಈ ಸಂದರ್ಭದಲ್ಲಿ ಒಂದು ರೂಟ್ ಇದೆಯೇ ಎಂಬ ಪ್ರಶ್ನೆ ಇದೆ ಏಕೆಂದರೆ ನಾವು ಕೇವಲ ಎರಡು ರೂಟ್ಗಳಿಗಿಂತ ಹೆಚ್ಚು ಇರಬಾರದು ಎಂದು ನಾವು ಈಗಲೇ ಸಾಬೀತುಪಡಿಸಿದ್ದೇವೆ ಆದ್ದರಿಂದ ನೀವು ಈ ಫಂಕ್ಷನ್ ಅನ್ನು ಕಾರ್ಯವನ್ನು ಗಮನಿಸಿದರೆ ಇಲ್ಲಿ ಮೌಲ್ಯವು ಇಲ್ಲಿ ಎಲ್ಲೋ ಇದೆ ಮತ್ತು ನೀವು ಈ ಅನ್ನು ಇನ್ನೊಂದು ತುದಿಯಲ್ಲಿ ಇಟ್ಟರೆ ನಮಗೆ ಆದ್ದರಿಂದ ಮೌಲ್ಯವು ರಲ್ಲಿ ಇರುತ್ತದೆ ಹಾಗಾಗಿ ಇದ್ದಲ್ಲಿ ಆದ್ದರಿಂದ ರಲ್ಲಿ ಮೌಲ್ಯವು ಮತ್ತು ದಲ್ಲಿ ಮೌಲ್ಯವು ಆಗಿರುತ್ತದೆ ಮತ್ತು ಫಂಕ್ಷನ್ ಕಾರ್ಯವು ನಿರಂತರವಾಗಿರುತ್ತದೆ ಆದ್ದರಿಂದ ಖಂಡಿತವಾಗಿಯೂ ಈ ಪಾಯಿಂಟನ್ನು ತಲುಪಲು ಅದು ಎಲ್ಲೋ ನಿಜವಾದ ಅಕ್ಷ ವನ್ನು ದಾಟುತ್ತದೆ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ರೂಟ್ ನ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ ಇದು ಒಂದು ರೂಟ್ ನ ಅಸ್ತಿತ್ವವನ್ನು ದೃಢಪಡಿಸುತ್ತದೆ ಏಕೆಂದರೆ ಇದು ಅದರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಆದ್ದರಿಂದ 5 ಮತ್ತು 3 ಈಗ ನಾವು ಈ ಉಪನ್ಯಾಸವನ್ನು ಸಿದ್ಧಪಡಿಸಲು ಬಳಸಲಾದ ಉಲ್ಲೇಖಗಳು ಇಲ್ಲಿ ಇವೆ Piskunov ಡಿಫರೆನ್ಷಿಯಲ್ ಮತ್ತು ಇಂಟೆಗ್ರಲ್ ಕ್ಯಾಲ್ಕುಲಸ್ ಸಂಪುಟ 1 ಮತ್ತು Kreyszig ಸುಧಾರಿತ ಇಂಜಿನಿಯರಿಂಗ್ ಗಣಿತ ಪುಸ್ತಕ ಆದ್ದರಿಂದ ಮತ್ತೆ ಇಲ್ಲಿನ ಸಾರಾಂಶ ನಾವು Rolle ಪ್ರಮೇಯ ಅದು ಫಂಕ್ಷನ್ ಕಾರ್ಯ ನಿರಂತರ ಮತ್ತು ಡಿಫರೆನ್ಷಿಯಬಲ್ ಆಗಿದ್ದು ಈ ಮತ್ತು ಯಲ್ಲಿ ಒಂದೇ ಮೌಲ್ಯವನ್ನು ಹೊಂದಿದ್ದರೆ ನಂತರ ಪಾಯಿಂಟ್ ಬಿಂದು ಯು ಎಲ್ಲೋ ಮುಕ್ತ ಮಧ್ಯಂತರ b ದಲ್ಲಿ ಇರುತ್ತದೆ ಅಲ್ಲಿ ಈ ಫಂಕ್ಷನ್ ನ ಕಾರ್ಯದ ಸ್ಪರ್ಶಕವು ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದು ರೋಲ್ಸ್ ಪ್ರಮೇಯವಾಗಿದ್ದು ಇದು ಸರಾಸರಿ ಮೌಲ್ಯ ಪ್ರಮೇಯದ ಒಂದು ನಿರ್ದಿಷ್ಟ ಪ್ರಕರಣವಾಗಿದ್ದು ಮುಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸುತ್ತೇವೆ ಮತ್ತು ಮೂಲತಃ ಸಮಾನ ಮೌಲ್ಯಗಳನ್ನು ಹೊಂದಿರುವ ಈ ಊಹೆಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಂತರ ನಾವು ಹೆಚ್ಚು ಸಾಮಾನ್ಯ ಫಲಿತಾಂಶಗಳನ್ನು ಪಡೆಯುತ್ತೇವೆ ಮತ್ತು ಮುಂದಿನ ಉಪನ್ಯಾಸದ ವಿಷಯವು ಸರಾಸರಿ ಮೌಲ್ಯ ಪ್ರಮೇಯವಾಗಿದೆ